ಪಾದರಕ್ಷೆಗಳ ಮಾದರಿ ಬಟ್ಟೆಗಳ ಮಾದರಿ ಸುವಾಸನೆಯ ದ್ರವ್ಯಗಳ ಮಾದರಿ ಇತ್ಯಾದಿ ಎಲ್ಲದರಲ್ಲೂ ಆಯ್ಕೆಮಾಡಿ ತೆಗೆದುಕೊಳ್ಳುವುದು ವ್ಯಕ್ತಿ ಡಿ ರೂಪ ಆಯ್ಕೆ ಮಾಡಿಕೊಂಡರೆ ಅವರು ಮುಕ್ತವಾಗಿ ವಿಮರ್ಶೆಯನ್ನು ಒಪ್ಪಿಕೊಳ್ಳುವುದು ಕಷ್ಟಕರ ಸಾಮಾನ್ಯವಾಗಿ ಈ ರೀತಿಯ ಭಂಗಿಯನ್ನು ಕುಳಿತು ಕೊಳ್ಳಬೇಕಾದರೆ ಇಷ್ಟಪಡುವವರು ತುರ್ತಾಗಿ ತಮ್ಮ ರಕ್ಷಣೆಗೆ ಮುಂದಾಗುತ್ತಾರೆ ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳದೆ ಸಾಧ್ಯವಾದಷ್ಟು ಬೇಗ ತಮ್ಮ ಕೃತ್ಯಗಳನ್ನು ರಕ್ಷಿಸಿಕೊಳ್ಳಲು ಕುಳಿತಿರುವ ಭಂಗಿಯನ್ನು ಬದಲಾಯಿಸಿ ಮಾತುಕತೆಯನ್ನು ಬೇರೆಡೆಗೆ ತಿರುಗಿಸುತ್ತಾರೆ ಈ ರೀತಿಯಲ್ಲಿ ಕೂರಲು ಬಯಸುವವರು ತೀರ ಹಟಮಾರಿ ಹಾಗೂ ನಿರಂತರವಾಗಿ ಆದರೆ ಸಾವಧಾನವಾಗಿ ಇರುತ್ತಾರೆ ಈ ರೀತಿಯ ಸ್ತ್ರೀ ಅಥವಾ ಪುರುಷರು ತಮ್ಮ ಸ್ವತಹ ಅಭಿವೃದ್ಧಿಯ ಮೇಲೆ ಹೆಚ್ಚು ಗಮನಹರಿಸುತ್ತಾರೆ ಎಲ್ಲರಿಗಿಂತಲೂ ಉತ್ತಮವಾಗಿ ಕಾಣಲು ಅಥವಾ ಎಲ್ಲರಿಗಿಂತಲೂ ಮಿಗಿಲಾಗಿ ಪ್ರದರ್ಶನ ನೀಡಲು ಕಾತುರರಾಗಿರುತ್ತಾರೆ ಇಂತಹ ವ್ಯಕ್ತಿಗಳು ಆತುರದಿಂದ ಕೂಡಿರುವುದಿಲ್ಲ ಹಾಗೂ ಶ್ರಮ ಹಾಕಲು ಕಾಯುತ್ತಾರೆ ಆದರೂ ಬೇರೆ ರೀತಿಯ ದೈಹಿಕ ಸಂಜ್ಞೆಗಳು ಈ ಅಭ್ಯಾಸದೊಂದಿಗೆ ಸೇರಿಕೊಂಡರೆ ಅದು ಆತ್ಮವಿಶ್ವಾಸದ ಕೊರತೆ ಹಾಗೂ ಅಭದ್ರತೆಯ ಸಂಕೇತ ನಾವು ಕುಳಿತಾಗ ಆರಾಮದಾಯಕತೆಗೆ ಹೆಚ್ಚು ಮಹತ್ವವನ್ನು ನೀಡಿದರೂ ಕೂಡ ನಾವು ಕುಳಿತುಕೊಳ್ಳುವ ಭಂಗಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಟ್ಟುಪಾಡುಗಳಿಗೆ ಪೂರಕವಾಗಿರುತ್ತದೆ ಹಾಗೂ ಇದನ್ನು ಪ್ರಜ್ಞಾ ಪ್ರಜ್ಞಾಪೂರ್ವಕವಾಗಿ ಮೀರದೆ ಇರಲು ಪ್ರಯತ್ನಿಸುತ್ತಿರುತ್ತೇವೆ ಇಷ್ಟಾದರೂ ಅಪ್ರಜ್ಞಾಪೂರ್ವಕವಾದ ಆಸೆ ಹಾಗೂ ಗ್ರಹಿಕೆಗಳು ಕುಳಿತುಕೊಳ್ಳುವ ಭಂಗಿಯ ಮೇಲೆ ಪ್ರಭಾವ ಬೀರಿರುತ್ತದೆ ಉದಾಹರಣೆಗೆ ಓಪನ್ ಭಂಗಿಯಲ್ಲಿ ಕುಳಿತರೆ ಅದರ ಅರ್ಥ ಅವರು ಕಡಿಮೆ ಮಾತನಾಡುವ ಹಾಗೂ ಮುಕ್ತತೆಯಿಂದ ಕೂಡಿರದ ವ್ಯಕ್ತಿ ಎಂದು ಒಬ್ಬ ವ್ಯಕ್ತಿಯು ತಾನು ಉದ್ವೇಗಕ್ಕೆ ಒಳಗಾಗಿರುವ ಮಟ್ಟವನ್ನು ತನ್ನ ಮಂಡಿ ಹಾಗೂ ದೇಹದ ಇತರ ಭಾಗಗಳ ಸಹಾಯದಿಂದ ತೋರ್ಪಡಿಸುತ್ತಾರೆ ಯಾವುದಾದರೂ ಒಂದು ಅಂಗಿಯನ್ನು ನಾವು ಆವಾಹನೆ ಮಾಡಿಕೊಂಡಾಗ ನಮಗೆ ಗೊತ್ತಿಲ್ಲದೆ ಅನೇಕ ರೀತಿಯ ಮಾಹಿತಿಗಳನ್ನು ತೋರಿಸುತ್ತೇವೆ ಆದರೆ ನಮ್ಮನ್ನು ಗಮನಿಸುತ್ತಿರುವ ವ್ಯಕ್ತಿ ಈ ಮಾದರಿಯ ಸೂಕ್ಷ್ಮ ಸಂದೇಶಗಳಿಗೆ ವಿಮುಖರಾಗಿ ಇರುವುದಿಲ್ಲ ಕೆಲವು ಸಾಮಾನ್ಯ ಭಂಗಿಗಳನ್ನು ಗಮನಿಸೋಣ ಹಾಗೂ ವೃತ್ತಿಪರ ಸನ್ನಿವೇಶಗಳಲ್ಲಿ ಅವುಗಳ ಸೂಚಕವನ್ನು ಗಮನಿಸೋಣ ಸಾಮಾನ್ಯವಾಗಿ ಕಂಡುಬರುವ ಭಂಗಿ ಅಂದರೆ ಕ್ರಾಸ್ಡ್ ಲೆಗ್ ಭಂಗಿ ಕಾಲುಗಳು ಮುಂದಕ್ಕೆ ಚಾಚಿ ಕೊಂಡಿದ್ದಾರೆ ಅಥವಾ ಪಾದಗಳನ್ನು ಓರೆಯಾಗಿ ಇಟ್ಟುಕೊಂಡಿದ್ದರೆ ಮಂಡಿ ಮತ್ತು ಮೊಣಕಾಲಿನಲ್ಲಿ ಮಾನಸಿಕ ಒತ್ತಡದ ಅನುಭವವನ್ನು ಕಾಲುಗಳನ್ನು ಉದ್ದವಾಗಿ ಚಾಚಿ ಪಾದಗಳನ್ನು ಓರೆಯಾಗಿ ಇಟ್ಟುಕೊಂಡರೆ ಅದು ವ್ಯಕ್ತಿಯೊಬ್ಬ ಆರಾಮದಾಯಕ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂದು ತಿಳಿಸುತ್ತದೆ ವೃತ್ತಿಪರ ಸನ್ನಿವೇಶಗಳಲ್ಲಿ ಸಾಮಾನ್ಯವಾಗಿ ಜನರು ಈ ಮಾದರಿಯ ಭಂಗಿಗೆ ಹೋಗುತ್ತಾರೆ ಎಂದು ಅನಿಸುತ್ತದೆ ಹಾಗೆಯೇ ಕ್ರಾಸ್ ತೀರ ಬಿಗಿಯಾದ ರೀತಿಯಲ್ಲಿ ಇದ್ದರೆ ಅದು ವ್ಯಕ್ತಿಯೊಬ್ಬ ಆ ಸಮಯದಲ್ಲಿ ಅನುಭವಿಸುತ್ತಿರುವ ಉದ್ವೇಗ ಹಾಗೂ ಒತ್ತಡದ ಸಂಕೇತ ಸಕಾರಾತ್ಮಕ ಅಥವಾ ನಕಾರಾತ್ಮಕ ನೆಲೆಗಟ್ಟಿನಲ್ಲಿ ಇರಬಹುದು ಆದರೆ ಅಭ್ಯಾಸ ಯಾವುದೇ ವ್ಯಕ್ತಿಯಿಂದ ಅಥವಾ ಸಂದರ್ಭದಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವಂತೆ ಸೂಚಿಸುತ್ತದೆ ಎರಡನೇ ಚಿತ್ರದಲ್ಲಿ ಕಾಲುಗಳು ಕ್ರಾಸ್ ಆಗಿರುವಂತೆ ಕೈಗಳು ಕೂಡ ಕ್ರಾಸ್ ಆಗಿದೆ ಇದು ವ್ಯಕ್ತಿ ಕೇವಲ ರಕ್ಷಣಾತ್ಮಕವಾಗಿ ಇಲ್ಲದೆ ಭಾವನಾತ್ಮಕವಾಗಿಯೂ ಕೂಡ ದೂರ ಸರಿದಿದ್ದು ತನ್ನ ಸುತ್ತಲಿನ ಸಂದರ್ಭಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುತ್ತಾನೆ ವೃತ್ತಿಪರ ಸಂವಹನದ ಸಂದರ್ಭದಲ್ಲಿ ನಮಗೆ ಕಾಣುವುದು ಏನು ಅಂದರೆ ಈ ಮಾದರಿಯ ಅಭ್ಯಾಸವನ್ನು ಹೊಂದಿರುವವರು ಮುಕ್ತವಾಗಿ ಮಾತುಕತೆಯಲ್ಲಿ ತೊಡಗುವುದಿಲ್ಲ ವಾಕ್ಯಗಳು ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ನುಡಿಗಟ್ಟುಗಳ ಮಾದರಿಯಲ್ಲಿ ಇದ್ದು ಇಂತಹ ವ್ಯಕ್ತಿಗಳು ಯಾವುದೇ ಪ್ರಸ್ತಾಪವನ್ನು ಬೇಗ ತಿರಸ್ಕರಿಸುತ್ತಾರೆ ಯಾಕೆಂದರೆ ವಾತಾವರಣ ಆರಾಮದಾಯಕವಾಗಿ ಇದ್ದರೆ ತೀರ ಅನುಕೂಲಕರ ಇದರಿಂದ ಕ್ರಾಸ್ಭಂಗಿಯನ್ನು ಬಿಟ್ಟು ಎಲ್ಲರನ್ನೂ ಒಳಗೊಳ್ಳುವ ಭಂಗಿಯಲ್ಲಿ ಕುಳಿತುಕೊಳ್ಳಬೇಕು ಆರಾಮದಾಯಕ ಭಂಗಿಯನ್ನು ಸೂಚಿಸುವುದರ ಜೊತೆಗೆ ಇದು ಸಾಮಾನ್ಯ ವಿಶ್ಲೇಷಣೆಯಲ್ಲಿ ಪಾದ ಹಾಗೂ ಕಾಲುಗಳನ್ನು ಲಾಕ್ ಮಾದರಿಯಲ್ಲಿ ಇಟ್ಟುಕೊಳ್ಳುವುದು ವ್ಯಕ್ತಿಯ ರಕ್ಷಣಾತ್ಮಕತೆ ಯ ಸಂಕೇತ ಅಲೆನ್ ಪೇಯಾಸೆ ಅವರು ಹೇಳಿರುವ ಪ್ರಕಾರ ಮೂರು ದಶಕಗಳ ಕಾಲ ಮಾಡಿರುವ ಮೌಖಿಕ ಸಂದರ್ಶನದ ಪ್ರಕಾರ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಕಾಲನ್ನು ಲಾಕ್ ಮಾಡಿ ತುಟಿಯನ್ನು ಕಡಿದರೆ ಅನೇಕ ಸಂಶೋಧಕರ ಪ್ರಕಾರ ಇದು ಒತ್ತಡದ ಸೂಚಕ ಹಾಗೆಯೇ ಆರಾಮದಾಯಕತೆಯಿಂದ ತನ್ನಲ್ಲಿನ ನಕಾರಾತ್ಮಕ ಭಾವನೆಗಳನ್ನು ಹಿಡಿದು ಇಟ್ಟುಕೊಂಡಿರುತ್ತಾನೆ ನಕಾರಾತ್ಮಕತೆಯ ಭಾವನೆ ಕೇವಲ ಕೋಪ ಅಥವಾ ದ್ವೇಷ ಅಲ್ಲ ಅಲ್ಪಪ್ರಮಾಣದ ಅಭದ್ರತೆಯ ಹಾಗೂ ಒತ್ತಡದ ಹಾಗೂ ಸಾಮಾನ್ಯ ಸಂದರ್ಭದಲ್ಲಿ ಅಥವಾ ಸಂದರ್ಶನದ ಸಂದರ್ಭದಲ್ಲಿ ಇರುವ ಭಯ ಹಾಗೂ ಆತಂಕದ ಸನ್ನಿವೇಶ ಹಾಗೆಯೇ ಕಾಲುಗಳನ್ನು ಕುರ್ಚಿಯ ಕೆಳಗೆ ಎಳೆದುಕೊಂಡರೆ ಇದು ಒಬ್ಬ ವ್ಯಕ್ತಿಯು ಪರಿಸ್ಥಿತಿಯನ್ನು ಬಿಟ್ಟುಹೋದ ನಡವಳಿಕೆಯನ್ನು ಸೂಚಿಸುತ್ತದೆ ನಮಗಿಂತ ಹಿರಿಯರೊಡನೆ ಮಾತನಾಡುತ್ತಿದ್ದಾಗ ಅಪ್ರಜ್ಞಾಪೂರ್ವಕವಾಗಿ ನಮ್ಮ ಪಾದಗಳನ್ನು ಹಾಗೂ ಕಾಲುಗಳನ್ನು ಲಾಕ್ ಮಾಡುತ್ತೇವೆ ಇದು ನಮ್ಮಲ್ಲಿ ರಕ್ಷಣಾತ್ಮಕ ಭಾವನೆಯಿರುವ ಸಂಕೇತ ಪಾದಗಳನ್ನು ಲಾಕ್ ಮಾಡುವಲ್ಲಿ ಲಿಂಗದ ಆಧಾರದ ಮೇಲೆ ಕೆಲವು ಭಿನ್ನತೆಗಳು ಕಾಣುತ್ತದೆ ಪುರುಷರಲ್ಲಿ ಪಾದಗಳ ಲಾಕ್ ಜೊತೆಗೆ ಬಿಗಿಹಿಡಿದ ಮುಷ್ಟಿಯನ್ನು ಮಂಡಿಯ ಮೇಲೆ ಊರಿರುವುದು ಕಾಣುತ್ತದೆ ಇಂತಹ ಸಂದರ್ಭಗಳಲ್ಲಿ ಯಾವುದಾದರೂ ಮಂಡಿಯನ್ನು ಅಥವಾ ಕುರ್ಚಿಯ ಹಲಗೆ ಅನ್ನು ಮುಷ್ಟಿ ಗಟ್ಟಿಯಾಗಿ ತಿಳಿದಿರುತ್ತದೆ ಈ ಭಾವ ನಮ್ಮ ಒತ್ತಡದ ಮೇಲೆ ಅವಲಂಬಿತವಾಗಿರುತ್ತದೆ ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಮಹಿಳೆಯರು ಸಾಮಾನ್ಯವಾಗಿ ತುಸು ಭಿನ್ನವಾದ ಭಂಗಿಗೆ ಮೊರೆ ಹೋಗಿರುತ್ತಾರೆ ಅವರ ಪಾದಗಳು ಲಾಕ್ ಆಗಿದ್ದರೂ ಅವರ ಭಂಗಿ ಆರಾಮದಾಯಕತೆಯಿಂದ ವೃತ್ತಿಪರತೆಗೆ ಅನುಕೂಲಕರವಾಗಿ ಕಾಣುತ್ತದೆ ಇಂತಹ ಲಿಂಗ ಬೇಧ ಇದ್ದರೂ ಈ ಅಭ್ಯಾಸದ ಸಂವಹನದ ಅರ್ಥ ಒಂದೇ ಈ ಸ್ಲೈಡ್ ನಲ್ಲಿ ವೃತ್ತಿಪರ ಸಂದರ್ಭಗಳಲ್ಲಿ ಇರುವ 2 ಭಂಗಿಗಳನ್ನು ಗಮನಿಸೋಣ ಮೊದಲನೆಯ ಭಂಗಿಯನ್ನು ಯುರೋಪಿಯನ್ ಲೆಗ್ ಕ್ರಾಸ್ ಎಂದು ಕರೆಯುತ್ತೇವೆ ಈ ಭಂಗಿಯಲ್ಲಿ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಇಟ್ಟು ಇಳಿಬಿಡಲಾಗಿದೆ ಪ್ರಬಲವಾಗಿರುವ ಕಾಲು ಯಾವಾಗಲೂ ಇನ್ನೊಂದು ಕಾಲಿನ ಮೇಲೆ ಇರುತ್ತದೆ ಜಾಗದ ಬಗ್ಗೆ ಆತ್ಮೀಯತೆ ಇದ್ದರೆ ಹಾಗೂ ಸಂದರ್ಭ ತನ್ನ ಹಿಡಿತದಲ್ಲಿ ಇದೆಯೆಂದು ತಿಳಿದರೆ ಅಂತಹ ಸಂದರ್ಭದಲ್ಲಿ ಜನರು ಆರಾಮವಾದ ಭಂಗಿಯಲ್ಲಿ ಹಿಂದಕ್ಕೊರಗಿ ಕುಳಿತುಕೊಳ್ಳುತ್ತಾರೆ ಸಂಸ್ಕೃತಿಯ ಪ್ರಕಾರವೇ ಹೇಳುವುದಾದರೆ ಒಬ್ಬ ವ್ಯಕ್ತಿಯನ್ನು ಭೌದ್ಧಿಕವಾಗಿಯೂ ಅಥವಾ ಬೇರೆಯವರಿಗೆ ಕೆಟ್ಟದಾಗಿಯೂ ಕಾಣುವಂತೆ ಚಿತ್ರಿಸಲು ಆಗುವುದು ಮುಂದಿನ ಭಂಗಿಯನ್ನು ನಾವು ೪ ಎಂದು ಕರೆದರೆ ಹಾಗು ಅದಕ್ಕೆ ಹೋಲಿಸಿದರೆ ಈ ಭಂಗಿಯಲ್ಲಿ ಕುಳಿತ ಜನರು ಹೆಚ್ಚು ವಾದ ಗಳನ್ನು ಮಾಡುವ ಅಥವಾ ತಮ್ಮದೇ ಅಭಿಪ್ರಾಯವನ್ನು ಹೊಂದಿರುವ ವ್ಯಕ್ತಿತ್ವ ಹೊಂದಿರುವವರರಾಗಿರುತ್ತಾರೆ ಇಂತಹ ವ್ಯಕ್ತಿಗಳು ಇತರರ ಮೇಲೆ ಹೆಚ್ಚು ಗೌರವವನ್ನು ಹೊಂದಿರುವುದಿಲ್ಲ ಬೇರೆಯವರು ಸಲಹೆಗಳನ್ನು ನೀಡಿದರೂ ಕೂಡ ಅದನ್ನು ಸ್ವೀಕರಿಸುವುದಿಲ್ಲ ತಮ್ಮ ಅಭಿಪ್ರಾಯದಲ್ಲಿ ತಪ್ಪುಗಳಿದ್ದರೂ ಕೂಡ ಆದೆ ಅಭಿಪ್ರಾಯಕ್ಕೆ ಅಂಟಿಕೊಂಡಿರುತ್ತಾರೆ ಈ ೪ ಎನ್ನುವ ಸಂಖ್ಯೆ ಇಂದ ಗುರುತಿಸಿರುವ ಭಂಗಿಯನ್ನು ವೃತ್ತಿಪರ ಸನ್ನಿವೇಶಗಳಲ್ಲಿ ಸಾಧ್ಯವಾದಷ್ಟು ಮಾಡಬಾರದು ಈ ಸ್ಲಾಯ್ಡ್ನಲ್ಲಿ ಎರಡು ಚಿತ್ರಗಳಿದ್ದು ಆ ಎರಡೂ ಚಿತ್ರಗಳು ೪ ಸಂಖ್ಯೆಯ ಚಿತ್ರಗಳ ಬೇರೆ ಬೇರೆ ಮಾದರಿಗಳ ತರಹ ಇವೆ ಕೆಲವು ಸಂದರ್ಭಗಳಲ್ಲಿ ಈ ತರಹದ ಭಂಗಿಗಳು ಅಷ್ಟೇನೂ ವೃತ್ತಿಪರ ಅಲ್ಲದ ಸನ್ನಿವೇಶಗಳಲ್ಲಿ ಕಚೇರಿಗಳಲ್ಲಿ ಕಂಡುಬರುತ್ತದೆ ಈ ಚಿತ್ರದಲ್ಲಿ ಫೋರ್ ಲೆಗ್ ಕ್ಲ್ಯಾಮ್ಪ್ ಎಂಬ ಭಂಗಿ ಇದೆ ಇಲ್ಲಿ ಎರಡೂ ಕೈಗಳನ್ನು ಕಾಲಿನ ಮೇಲೆ ಇಟ್ಟುಕೊಂಡು ಒಂದು ಕಾಲನ್ನು ನೆಲಕ್ಕೆ ಅಡ್ಡವಾಗಿ ಹೋಗುವಂತೆ ಇಟ್ಟುಕೊಳ್ಳಲಾಗಿದೆ ಇಂತಹ ವ್ಯಕ್ತಿಗಳು ಸ್ವಲ್ಪ ಹಠಮಾರಿಯಾಗಿ ಕಂಡುಬರುತ್ತಾರೆ ಇವರುಗಳು ತಮ್ಮ ಅಭಿಪ್ರಾಯದಿಂದ ಹಿಂದೆ ಸರಿಯುವುದಿಲ್ಲ ಹಾಗು ಬೇರೆಯವರ ಮಾತು ಒಪ್ಪುವುದಿಲ್ಲ ಆದ್ರೂ ಕೂಡ ತೀರಾ ಆರಾಮವಾಗಿ ಅಥವಾ ಸ್ಥಿರವಾಗಿ ಕಾಣುತ್ತಾರೆ ನಮ್ಮ ಕೈಗಳನ್ನು ಕೆಲವು ಸಮಯ ಕಾಲಿನ ಮೇಲೆ ಇರಿಸುವುದು ಕೆಲವು ಹೊತ್ತುಗಳ ಕಾಲ ನಾವು ಇದೆ ರೀತಿಯ ಭಾನಗಿಯಲ್ಲಿ ಇರುತ್ತೇವೆ ಎಂಬುದನ್ನು ತೋರಿಸುತ್ತದೆ ಯಾವುದೇ ರೀತಿಯ ಮಾತುಕತೆ ಇಂಥ ಭಂಗಿಯನ್ನು ಹಾಕಿ ಕುಳಿತ ಸಮಯದಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ ನಾವು ಎಷ್ಟೇ ಮಾತನಾಡಿದರೂ ಕೂಡ ಅವುಗಳು ವ್ಯಕ್ತಿಯನ್ನು ಇನ್ನು ಹೆಚ್ಚಾಗಿ ತನ್ನ ಕೈಗಳನ್ನು ಕಾಲಿನ ಮೇಲಿರಿಸಲು ಪ್ರೇರೇಪಿಸುತ್ತದೆ ಹಾಗು ನಾವು ಎಷ್ಟು ಮಾತನಾಡಿದರೂ ಕೂಡ ಅವರು ಅದಕ್ಕೆ ನಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಎಂದೇ ಅರ್ಥ ಇಂತಹ ಸಂದರ್ಭದಲ್ಲಿ ನಾವು ಬೇರೆ ರೀತಿಯಲ್ಲಿ ಯೋಚಿಸಿ ಈ ಭಂಗಿಯಲ್ಲಿ ಕುಳಿತ ವ್ಯಕ್ತಿಯನ್ನು ವಿಚಲಿತಗೊಳಿಸಿ ಇವರ ಭಂಗಿಯನ್ನು ಬದಲಿಸಬೇಕಾದ ಅಗತ್ಯ ಇರುತ್ತದೆ ಹೀಗೆ ಮಾಡಿಯೇ ಕೂಡಲೇ ದೇಹವೆಲ್ಲ ತೀರಾ ಆರಾಮದಾಯಕವಾಗಿ ಕೆಲವು ಮಾದರಿಯ ತಂತುಗಳನ್ನು ನಮ್ಮ ಮೆದುಳಿಗೆ ಕಳುಹಿಸುತ್ತದೆ ನಾವು ಈಗ ಕೆಲವು ಭಂಗಿಯನ್ನು ಕುರಿತು ಚರ್ಚಿಸೋಣ ಇವನ್ನು ನಾವು ಲೆಗ್ ಟ್ವಿನ್ ಸಾಮಾನ್ಯವಾಗಿ ಮಹಿಳೆಯರು ಹೆಚ್ಚು ಮಾಡುತ್ತಾರೆ ಹಾಗು ಇದು ಅವರು ನಾಚಿಕೆಯ ಸ್ವಭಾವದವರು ಎಂದು ತಿಳಿಸುತ್ತಾರೆ ಆದರೆ ಪುರುಷರಿಗೆ ಇದು ವೃತ್ತಿಪರ ಜಾಗಗಳಲ್ಲಿ ಹೀಗೆ ಇರುವುದಿಲ್ಲ ಪ್ಯಾರಲಲ್ ಲೆಗ್ಸ್ ಎಂಬುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಂಡು ಬರುವ ಕೂಡ ಪುರುಷರೂ ಕೂಡ ಈ ಮಾದರಿಯ ಭಂಗಿಗಳನ್ನು ಹಾಕುತ್ತಾರೆ ಪ್ಯಾರಲಲ್ ಕಾಲುಗಳನ್ನು ನಾವು ಕೇವಲ ಪುರಷರಲ್ಲಿ ಅಷ್ಟೇ ಅಲ್ಲ ಮಹಿಳೆಯರಲ್ಲೂ ನೋಡಬಹುದು ಪ್ಯಾರಲ್ಲೆಲ್ ಲೆಗ್ ಭಂಗಿ ಸಾಮಾನ್ಯವಾಗಿ ಮಹಿಳೆಯರ ಭಂಗಿಗೆ ಸಂಬಂಧಪಟ್ಟದ್ದಾಗಿದೆ ಆದ್ರೆ ಪುರುಷರಲ್ಲೂ ಇದು ಹೆಚ್ಚಾಗಿ ಕಾಣಸಿಗುತ್ತದೆ ಮಹಿಳೆಯರ ವಿಷಯದಲ್ಲಿ ಇದು ಸಕಾರಾತ್ಮಕತೆಯ ಹಾಗು ಹೆಣ್ಣಿನ ಅಭ್ಯಾಸದ ಸಂಕೇತ ಮಹಿಳೆಯರಿಗೆ ತರಬೇತಿ ನೀಡುವ ಗ್ರೂಮಿಂಗ್ ಕ್ಲಾಸೆಸ್ ಸಂದರ್ಭದಲ್ಲಿ ಹೀಗೆ ಇಂತಹ ಭಂಗಿಗಳನ್ನು ಹಾಕಲು ಸೂಚಿಸುತ್ತಾರೆ ಸಕಾರಾತ್ಮಕ್ತೆಯ ಹಾಗಿ ಹೆಣ್ಣಿನ ಅಭ್ಯಾಸದ ಸಂಕೇತ ಮಹಿಳೆಯರ ತರಬೇತಿ ನೀಡುವ ಸಂದರ್ಭದಲ್ಲಿ ಇಂತಹ ಭಂಗಿಗಳಲ್ಲೂ ಧರಿಸಲು ಹೇಳುತ್ತಾರೆ ಇದು ಒಂದು ಮಾದರಿಯ ಆತ್ಮವಿಶ್ವಾಸ ಹಾಗು ಆಕರ್ಷಣೀಯತೆಯನ್ನು ಪುರುಷರಲ್ಲಿ ಒಂದು ಮಾದರಿಯ ಮಹಿಳಾ ರೀತಿಯ ಭಾವನೆಯನ್ನು ಹೆಚ್ಚುವಂತೆ ಮಾಡುತ್ತದೆ ಮಾತನಾಡುವ ಸಂದರ್ಭದಲ್ಲಿ ಯಾವ ವ್ಯಕ್ತಿಯಾದರೂ ತನ್ನ ಕಾಲುಗಳನ್ನು ಸವರುತ್ತಿದ್ದ ಅದು ಅವರು ಶಾಂತಿಯ ಮಾತುಕತೆಗಳನ್ನಾಡಲು ತವಕಿಸುತ್ತಿದ್ದರೆ ಎಂಬ ಅರ್ಥ ಬರುತ್ತದೆ ಈ ಭಂಗಿಯನ್ನು ಪದೇ ಪದೇ ಮಾಡಿದರೆ ಅದರ ಅರ್ಥ ಒಬ್ಬ ವ್ಯಕ್ತಿಯ ಒತ್ತಡವನ್ನು ತೋರಿಸುವುದು ಎಂಬ ಅರ್ಥ ಬರುತ್ತದೆ ಇಲ್ಲಿ ಕಾಣುವ ಮೊದಲ ಭಂಗಿಯನ್ನು ನಾವು ಮಹಾರಾಜಾ ಮಹಾರಾಜ ಭಂಗಿ ಅಥವಾ ಲಿಂಕನ್ ಭಂಗಿ ಎಂದು ಕರೆಯುತ್ತೇವೆ ಇದು ಆಳುವ ಹಾಗು ಆತ್ಮವಿಷವಾಸದ ಸಂಕೇತ ಇದು ಆತ್ಮವಿಶ್ವಾಸದಿಂದ ಕುಳಿತುಕೊಂಡು ಯಾವುದೇ ಒತ್ತಡವಿಲ್ಲದೆ ಕೈಗಳನ್ನು ಕುರ್ಚಿಯ ಮೇಲಿರಿಸಿ ನಂತರ ಕಾಲುಗಳನ್ನು ಕೂಡ ನೆಲದ ಮೇಲೆ ಊರುವುದು ಇದರ ಸಂಕೇತ ಇಬ್ಬರು ವ್ಯಕ್ತಿಗಳು ಎದುರು ಬಂದರು ಕುಳಿತು ಈ ಮಾದರಿಯ ಭಂಗಿಯಲ್ಲಿ ಇದ್ದಾರೆ ಹಾಗು ಅವರ ಮಾತುಕತೆ ಬಹುತೇಕ ಸಕಾರಾತ್ಮಕತೆಯ ಹಾದಿಯಲ್ಲಿ ಸಾಗುವುದು ಎಂಬುದು ಅದರ ಅರ್ಥ ಎರಡನೇಯ ಭಂಗಿಯನ್ನು ಇನ್ಸ್ಟಂಟ್ ಪಾಶ್ಚರ್ ಎಂದು ಕರೆಯುತ್ತೇವೆ ಸಕಾರಾತ್ಮಕ ನಡತೆ ಇರುವ ವ್ಯಕ್ತಿಗಳು ಈ ಮಾದರಿಯ ಭಂಗಿಗೆ ಮೊರೆ ಹೋಗುತ್ತಾರೆ ಯಾವುದೇ ಚರ್ಚೆಯಲ್ಲಿ ಅವರು ಎಲ್ಲರ ಮಾತುಗಳನ್ನು ಒಪ್ಪುತ್ತಾ ಮುಂದೆ ಹೋಗುವ ಸ್ವಭಾವವನ್ನು ಹೊಂದಿರುತ್ತಾರೆ ಇಂತಹ ವ್ಯಕ್ತಿಗಳು ಯಾವುದೇ ಆದೇಶಗಳನ್ನು ಸಾಮಾನ್ಯವಾಗಿ ಒಪ್ಪಿಕೊಳ್ಳುತ್ತಾರೆ ಎಲ್ಲೇ ಸಹಿ ಹಾಕಬೇಕು ಎಂದು ಕಾಯುತ್ತಿರುತ್ತಾರೆ ಇಂತಹ ಭಂಗಿಯು ಕೆನ್ನೆಯನ್ನು ಸವರಿಕೊಳ್ಳುವ ಅಭ್ಯಾಸದೊಂದಿಗೆ ಮಿಳಿತವಾಗಿದ್ದರೆ ಅದರ ಅರ್ಥ ಯಾವುದೇ ಮಾರಾಟವನ್ನು ಒಪ್ಪಿಕೊಳ್ಳುಬಹುದು ಎಂಬ ಅರ್ಥ ಕೆಲವು ಸೆಮಿ ವೃತ್ತಿಪರ ಸನ್ನಿವೇಶಗಳಲ್ಲಿ ಮೇಲ್ಕಂಡ ಮಾದರಿಯ ಭಂಗಿಗಳನ್ನು ಕಾಣಬಹುದು ಉದಾಹರಣೆಗೆ ನಮ್ಮ ಕಚೇರಿಗಳಲ್ಲಿ ಹೆಚ್ಚು ಕೆಲಸ ಮಾಡಿ ಆಯಾಸವಾದರೆ ಅಥವಾ ನಮ್ಮ ಸಂಗಡಿಗರೊಡನೆ ಹೆಚ್ಚು ಕೆಲಸ ಮಾಡಿದರೆ ಈ ಮಾದರಿಯ ಭಂಗಿಯಲ್ಲಿ ಕುಳಿತುಕೊಳ್ಳಬಹುದು ಈ ಭಂಗಿ ಏನು ತಿಳಿಸುತ್ತದೆ ಅಂದರೆ ಮೊದಲೇ ಹೇಳಿದ್ ವಿಷಯಗಳ ಬಗ್ಗೆ ಈಗ ಚರ್ಚಿಸುವುದು ಬೇಡ ಅಥವಾ ಅಗತ್ಯ ಇಲ್ಲ ಎಂಬುದನ್ನು ತಿಳಿಸುತ್ತದೆ ಈ ಭಂಗೀ ಸಂಪೂರ್ಣ ಆರಾಮವನ್ನು ಸೂಚಿಸುತ್ತದೆ ಆದರೆ ಚರ್ಚೆಗಳ ಸಂದರ್ಭದಲ್ಲಿ ಈ ಮಾದರಿಯ ಭಂಗಿಗೆ ಮೊರೆ ಹೋದರೆ ಅದರ ಅರ್ಥ ವ್ಯಕ್ತಿಯು ಯಾವುದೇ ಹಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಅಥವಾ ಗಮನ ಹರಿಸಲು ಇಷ್ಟ ಪಡುವುದಿಲ್ಲ ಎಂಬ ಅರ್ಥ ಈ ಆಸನವು ವ್ಯಕ್ತಿ ತನ್ನ ಹಿಂಬಾಗವನ್ನು ಎಷ್ಟರ ಮಟ್ಟಿಗೆ ಒರಗಿಸಿಕೊಂಡಿದ್ದಾನೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಅತಿ ಹೆಚ್ಚು ಒರಗಿದ್ದರೆ ಅದರ ಅರ್ಥ ಅವರು ಕೆಲವು ವ್ಯಕ್ತಿಗಳಿಂದ ಹಾಗು ಕೆಲವು ಸನ್ನಿವೇಶಗಳಿಂದ ದೂರ ಇರಲು ಬಯಸುತ್ತಿದ್ದರೆಂದು ಎರಡನೇ ಭಂಗಿಯನ್ನು ಗಮನಿಸಿದರೆ ಇದರಲ್ಲಿ ವ್ಯಕ್ತಿಯು ತನ್ನ ಕಾಲನ್ನು ಕುರ್ಚಿಯ ಹಲಗೆಯ ಮೇಲೆ ಇರಿಸಿದ್ದಾನೆ ಸಾಮಾನ್ಯವಾಗಿ ಈ ಭಂಗಿಯು ವ್ಯಕ್ತಿಯು ವೃತ್ತಿಪರನಲ್ಲದೆ ಆರಾಮವಾಗಿ ಇರಲು ಬಯಸುತ್ತಾನೆ ಎಂಬುದು ಆದರೆ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಈ ವ್ಯಕ್ತಿಯ ಭಂಗಿಗಳು ಇದರ ವಿರುದ್ಧವಾಗಿದೆ ಎಂಬುದು ಈ ವ್ಯಕ್ತಿ ತಾನು ಭಿನ್ನ ಎಂದು ತೋರಿಸುವುದಲ್ಲದೆ ತಾನು ಇತರರಿಗೆ ಮಾರಕ ಎಂದು ಕೂಡ ತಿಳಿಸುತ್ತಾನೆ ಇದು ಒಂದು ಪ್ರಭುತ್ವದಿಂದ ಕೂಡಿದ ಅಥವಾ ಮೇಲರಿಮೆಯ ಸಂಕೇತದಂತಿರುವ ಅರ್ಥವನ್ನು ಸೂಚಿಸುತ್ತದೆ ಆದುದರಿಂದ ಈ ವ್ಯಕ್ತಿಯೊಡನೆ ಹೊಂದಿಕೊಳ್ಳುವುದು ಕಷ್ಟ ಮೂರನೆಯ ಭಂಗಿ ಎರಡನೆಯ ಭಂಗಿಯ ವಿಸ್ತೃತ ರೂಪ ಇದು ಆರಾಮದಾಯಕ ಅಥವಾ ಬೇರೆಯವರಿಗೆ ಸಹ ಮಾಡುವಂಥ ಭಂಗಿಯು ಅಲ್ಲ ಕುರ್ಚಿಯ ಹಿಂಬದಿಯನ್ನು ಒಂದು ಕವಚದಂತೆ ಬಳಸಲಾಗಿದೆ ಈ ಕವಚ ಇನಿತರ ವ್ಯಕ್ತಿಗಳನ್ನು ಹೆದರಿಸುತ್ತಿರುವಂತೆ ಇದ್ದು ಚರ್ಚೆಯಲ್ಲಿ ಅನೇಕ ರೀತಿಯ ಅರ್ಥಗಳನ್ನು ಸೃಷ್ಟಿಸುತ್ತದೆ ಈ ಭಂಗಿಯ ಸಕಾರಾತ್ಮಕ ಹಾಗು ನಕಾರಾತ್ಮಕ ಅರ್ಥಗಳನ್ನು ಅರ್ಥ ಮಾಡಿಕೊಂಡರೆ ನಮಗೆ ಯಾವ ರೀತಿಯಲ್ಲಿ ಇದನ್ನು ನೋಡಬೇಕೆಂದು ಅರ್ಥವಾಗುತ್ತದೆ ಹಾಗು ಗುಂಪಿನಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿಯ ಜೊತೆಗೆ ಹೇಗೆ ಸಂವಹನ ಮಾಡಬೇಕೆಂದು ಕೂಡ ತಿಳಿಯುತ್ತದೆ ನಮ್ಮ ಪಾದಗಳ ಸ್ಥಾನ ಕೂಡ ಯಾವುದೇ ಸಂದರ್ಭದಲ್ಲಿ ಬೇರೆಯವರೊಂದಿಗೆ ಇರುವ ಭಾವನೆಗಳನ್ನು ವ್ಯಕ್ತ ಪಡಿಸುತ್ತದೆ ನಾವು ಬೇರೆಯವರ ಬಗ್ಗೆ ಮುಕ್ತ ಹಾಗು ಸಕಾರಾತ್ಮಕ ನಡವಳಿಕೆ ಇದ್ದರೇ ನಮ್ಮ ಪಾದಗಳು ದೇಹ ಹಾಗು ಶಿರ ಇವೆಲ್ಲವೂ ಒಂದೇ ರೀತಿಯಲ್ಲಿ ಇರುತ್ತದೆ ಇನ್ನೊಂದು ಸಂದರ್ಭದಲ್ಲಿ ನಕಾರಾತ್ಮಕ ಅಂಶವಿದ್ದರೆ ಅಥವಾ ಹಿಂಜರಿಕೆಯಿದ್ದರೆ ಅದು ಕೂಡ ಪಾದಗಳ ಸ್ಥಾನದಿಂದ ಅರಿವಾಗುತ್ತದೆ ಈ ವಿಡಿಯೋ ಇದರ ಬಗ್ಗೆ ಮಾಹಿತಿ ಕೊಡುತ್ತದೆ ಪಾದಗಳ ಭಾಷೆ ಪಾದಗಳು ಮಾನವನ ಅತ್ಯಂತ ಪ್ರಾಮಾಣಿಕ ಅಂಗ ನಮಗೆ ನಮ್ಮ ಕಾಲುಗಳು ಏನು ಮಾಡುತ್ತವೆ ಎಂದು ತಿಳಿಯುವುದಿಲ್ಲ ನಮ್ಮ ಕಾಲುಗಳು ಕುರ್ಚಿಯ ಹಲಗೆಯ ಹಿಂದೆ ಇಟ್ಟುಕೊಂಡರೆ ಅದರ ಅರ್ಥ ನಮ್ಮನ್ನು ನಾವು ತಡೆಯುತ್ತಿದ್ದೇವೆ ಎಂಬುದು ಇತರ ನಾವು ಊಟ ಮಾಡುವಾಗ ಹೆಚ್ಚು ಮಾಡುತ್ತೇವೆ ಒಬ್ಬ ವ್ಯಕ್ತಿಯ ಒಂದು ಪಾದದ ಹಿಮ್ಮಡಿ ನೆಲದ ಮೇಲೆ ಇನ್ನೊಂದು ಆಕಾಶದೆಡೆಗೆ ಇದ್ದಾರೆ ಅವರು ಖುಷಿಯಾಗಿದ್ದಾರೆ ಎಂಬರ್ಥ ಅಥವಾ ಕನ್ನಡಿಯಲ್ಲಿ ಕಾಣುವ ಹಾಗೆ ಇರುತ್ತದೆ ಪಾದವು ನಾದದ ರೀತಿಯಲ್ಲಿ ಬಡಿಯುತ್ತಿದ್ದರೆ ಅಲ್ಲಿ ಸಂಗೀತವಿಲ್ಲದಿದ್ದರೆ ಆ ವ್ಯಕ್ತಿ ಒತ್ತಡದಲ್ಲಿದ್ದು ಆಚೆ ಇದ್ದಾರೆ ಎಂಬರ್ಥ ಬರುತ್ತದೆ ಒಬ್ಬ ವ್ಯಕ್ತಿ ತನ್ನ ಕಾಲುಗಳನ್ನು ಉದ್ದಕ್ಕೆ ಅಗಲಿಸಿ ನಿಂತಿದ್ದರೆ ಹಾಗು ಕಾಲುಗಳನ್ನು ಕ್ರಾಸ್ ಆಗಿ ಇಟ್ಟುಕೊಂಡಿದ್ದಾರೆ ಅವರು ಆರಾಮಾಗಿ ಹಾಗು ಆತ್ಮವಿಶ್ವಾಸವಾಗಿ ಇದ್ದಾರೆ ಎಂಬ ಸೂಚನೆ ಇದೆ ಒಬ್ಬ ಕ್ರಾಸ್ ಲೆಗ್ ಸ್ಥಾನದಲ್ಲಿ ಕುಳಿತು ತನ್ನ ಪಾದಗಳನ್ನು ಅಲ್ಲಾಡಿಸುತ್ತಿದ್ದರೆ ಅವರಿಗೆ ಬೇಸರವಾಗಿದೆ ಎಂದು ಅರ್ಥ ಬೇರೆ ಪದದ ಮೂಲಕ ಅವರ ಭಾವನೆಗಳನ್ನು ವಿವರಿಸಲು ಸಾಧ್ಯವೇ ಇಲ್ಲ ಕಾಲುಗಳು ಕುಣಿಯುವಂತಿದ್ದರೆ ಆ ವ್ಯಕ್ತಿಯು ಸ್ವಲ್ಪ ಮಟ್ಟಿಗೆ ಖುಷಿಯಾಗಿ ಇದ್ದಾರೆ ಎಂಬರ್ಥ ಬರುತ್ತದೆ ಕೆಲವರ ದೇಹ ನಮ್ಮ ಕಡೆಗೆ ತಿರುಗಿದ್ದರೆ ಅವರ ಒಂದು ಪಾದ ಬೇರೆಡೆಗೆ ಇದ್ದಾರೆ ಅದರ ಅರ್ಥ ಅವರಿಗೆ ನಮ್ಮ ಬಳಿ ಇರಲು ಇಷ್ಟವಿಲ್ಲ ಎಂಬುದು ಎರಡೂ ಪಾದಗಳು ನಮ್ಮ ಕಡೆಗೆ ಇದ್ದರೇ ಅದರ ಭಾವ ಅವರಿಗೆ ನಮ್ಮ ಬಳಿ ಇರಲು ಇಷ್ಟ ಎಂಬುದು ವ್ಯಕ್ತಿಯ ಪಾದ ಮೊನಚು ಯಾವ ಕಡೆಗೆ ತಿರುಗಿದೆ ಎಂದು ಗಮನಿಸುವುದು ಒಳ್ಳೆಯದು ಆವಾಗ ಅವರು ಇಂತಹ ಸಂದರ್ಭದಲ್ಲಿ ಇದ್ದಾರೆ ಎಂಬುದು ತಿಳಿಯುವುದು ಯಾವುದ್ದಾದ್ರೂ ಒಂದು ಪಾದ ಒಡೆಯುವ ಹಾಗೆ ಭಾಸವಾಗುತ್ತಿದ್ದರೆ ಅದು ನಾವು ಅಸಂತೋಷವಾಗಿರುವೆವು ಎಂಬ ಸಂಕೇತ ನಮ್ಮ ಕಾಲುಗಳು ದೂರ ಇದ್ದರೇ ಅದರ ಭಾವ ನಾವು ಘರ್ಜಿಸುವಷ್ಟು ಕೋಪದಲ್ಲಿ ಇದ್ದೇವೆ ಎಂಬುದು ಇದು ಏನನ್ನು ಹೇಳುತ್ತದೆ ಅಂದರೆ ನಾನು ಚೆನ್ನಾಗಿ ಇರುವೆ ತಲೆ ಕೆಡಸಿಕೊಳ್ಳಬೇಡ ಎಂಬುದು ಜನರು ತಾವು ಇಷ್ಟ ಪಡುವವವರ ಮುಂದೆ ತಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ ಇಟ್ಟುಕೊಂಡರೆ ಅದರ ಅರ್ಥ ನೀವು ಅವರೊಡನೆ ಉತ್ತಮ ಬಾಂದವ್ಯ ಹೊಂದಿದ್ದೀರಿ ಎಂದು ಆದರೆ ಕಾಲುಗಳನ್ನು ಬೇರೆ ರೀತಿಯಲ್ಲಿ ಕ್ರಾಸ್ ಮಾಡಿ ಇಟ್ಟುಕೊಂಡರೆ ಅದರ ಅರ್ಥ ನಿಮಗೆ ವ್ಯಕ್ತಿಯ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ ಹಾಗು ದೂರ ಹೋಗಲು ಬಯಸುತ್ತಿದ್ದೀರಿ ಎಂದು ನೀವು ನಿಮಗೆ ಇಷ್ಟವಾದ ಇಬ್ಬರು ವ್ಯಕ್ತಿಗಳ ನಡುವೆ ಕುಳಿತುಕೊಂಡಿರುತ್ತೀರಿ ಹಾಗು ಕಾಲುಗಳನ್ನು ಒಬ್ಬರಿಂದ ದೂರ ಇಟ್ಟುಕೊಂಡಿರುತ್ತೀರಿ ಇದು ಒಂದು ರೀತಿಯ ಮುಜುಗರದ ಅನುಭವ ಇದು ನಮಗೆ ಮಾತ್ರ ಮುಜುಗರ ದೇಹ ಭಾಷೆ ಸೂಚಿಸುತ್ತಿರವು ಸನ್ನ್ಹೆಗಳು ನಮಗೆ ಮಾತ್ರ ತಿಳಿಯುತ್ತಿರುತ್ತದೆ ಅಥವಾ ನಾವು ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಅವರಿಗೆ ಅರ್ಥ ಆಗಿರುವುದಿಲ್ಲ ಇಬ್ಬರು ವ್ಯಕ್ತಿಗಳು ನಡೆಯುತ್ತಿದ್ದರೆ ಅವರ ಎಡ ಹಾಗು ಬಲ ಹೆಜ್ಜೆಗಳು ಒಂದೇ ರೀತಿಯಲ್ಲಿ ಸಾಗುತ್ತಿದ್ದರೆ ಹಾಗು ಮಾತನಾಡಬೇಕೆಂದು ಬಯಸುತ್ತಿದ್ದರೇ ಈ ಮಾದರಿಯ ಭಂಗಿಯು ಅವರು ಮಾತನಾಡುತ್ತಾರೆ ಎಂದೇ ಅರ್ಥ ನಾವು ಕೂರುವ ಭಂಗಿ ನಮ್ಮ ನಡವಳಿಕೆಗಳ ಬಗ್ಗೆ ಹೆಚ್ಚಿನದನ್ನ ಹೇಳುತ್ತದೆ ಇದು ನಮ್ಮ ವರ್ತನೆಯ ಬಗ್ಗೆಯೂ ಹೇಳುತ್ತದೆ ದೂರ ಇಡುವ ಕಾಲುಗಳು ನಮ್ಮ ಪ್ರಭುತ್ವದ ಸಂಕೇತ ಸ್ಥಿರತೆಯ ಸಂಕೇತ ಹಾಗು ಹೀಗೆ ಮಾಡಿ ನಿಂತರೆ ಅದು ನಾವು ನಮ್ಮ ಅಭಿಪ್ರಾಯಗಳನ್ನು ನಮ್ಮತನವನ್ನು ಬಿಡುವುದಿಲ್ಲ ಎಂಬರ್ಥ ಕ್ರೀಡೆಯಲ್ಲಿ ಇರುವ ವ್ಯಕ್ತಿಗಳಲ್ಲಿ ಇದು ತೀರಾ ಸಾಮಾನ್ಯವಾದ ನಡತೆ ರಕ್ಷಕ ದಳಗಳಲ್ಲಿ ಈ ಮಾದರಿಯ ನಡತೆ ಕಾಣುವುದು ಇದು ದೃಢತೆಯ ಸಂಕೇತ ಹಾಗು ಅಸಾಧ್ಯ ರೀತಿಯ ಮಾನಸಿಕ ಶಕ್ತಿಯನ್ನು ತೋರಿಸುತ್ತದೆ ದಾಟಿ ನಿಲ್ಲುವು ರೀತಿಯಲ್ಲಿ ನಿಂತರೆ ತನ್ನ ಕಾಲನ್ನು ಅಗಲಿಸಿಕೊಂಡು ಈ ಮಾದರಿಯು ಕೂಡ ಒಂದು ರೀತಿಯ ಮನದ ಇಂಗಿತವನ್ನು ವ್ಯಕ್ತ ಪಡಿಸುತ್ತದೆ ಈ ಭಂಗಿಯು ಒಂದು ರೀತಿಯ ತಣ್ಣನೆಯ ಮನೋಬಾವ ಹಾಗು ಯುದ್ಧೋನ್ಮಾದವನ್ನು ತೋರಿಸುತ್ತದೆ ಆದುದರಿಂದ ಈ ಮಾದರಿಯ ಭಂಗಿಯನ್ನು ಯಾವ ಕಚೇರಿಯಲ್ಲಿಯೂ ತೋರಿಸಬಾರದು ಪ್ಯಾರಲಲ್ ಸ್ಥಾನ್ಸ್ ಅನ್ನುವುದು ಒಂದು ವೃತ್ತಿ ಪರ ಸನ್ನಿವೇಶದಲ್ಲಿ ಇದು ಸ್ಥಿರ ನಿರ್ಧಾರವನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ನಾವು ನಿಂತಾಗ ಈ ಮಾದರಿಯ ಭಂಗಿಯು ಸಹಜ ಪ್ರಕ್ರಿಯೆ ಆಗಿದೆ ಈ ಭಂಗಿಯು ಅಂಗ ರಕ್ಷಕರು ಅಥವಾ ಕೆಳ ದರ್ಜೆಯ ನೌಕರರಲ್ಲಿ ಚಿಕ್ಕ ಶಾಲಾ ಮಕ್ಕಳಲ್ಲಿ ಕಾಣಬಹುದು ಇವರುಗಳು ಬಹು ದೊಡ್ಡ ವ್ಯಕ್ತಿಗಳಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೆ ಇರುತ್ತದೆ ಇದು ಒಂದು ರೀತಿಯ ಹಿಂಜರಿಕೆಯನ್ನು ಅಥವಾ ಭಯವನ್ನು ತೋರಿಸುವ ಅಥವಾ ಅಭಿಪ್ರಾಯವನ್ನು ಕೊಡುವ ಇಷ್ಟಾದರೂ ಸಂವಹನವನ್ನು ಮಾಡು ಅಭ್ಯಾಸವಾಗಿದೆ ಬುಟ್ಟ್ರೆಸ್ಸ್ ಸ್ತನ್ಸ್ ತುಂಬಾ ವಿಭಿನ್ನವಾದದ್ದು ಈ ವಿಷ್ಯದಲ್ಲಿ ನಮ್ಮ ತೂಕವನ್ನು ಕಾಲಿನ ಸಹಾಯದಿಂದ ನೇರವಾಗಿ ನಿಂತುಕೊಂಡಗಾ ಭಾಸವಾಯಿತು ಈ ಅಭ್ಯಾಸವನ್ನು ಆಯ್ಕೆಮಾಡಿಕೊಳ್ಳುವವರು ಆರಾಮದಾಯಕವಾಗಿ ಇರವುದನ್ನು ಬಯಸುತ್ತಾರೆ ಆದರೆ ಇದರ ಅರ್ಥ ಈ ಮಾದರಿಯ ಭಂಗಿಯಲ್ಲಿ ಇರುವವವರು ತಾವುಗಳು ತಮ್ಮ ಸಂದಭದಲ್ಲಿ ಇರಲು ಇಷ್ಟ ಪಡುವುದಿಲ್ಲ ಹಾಗು ಅದರಿಂದ ಹೊರಹೋಗಲು ಬಯಸುತ್ತಿರುತ್ತಾರೆ ಎರಡು ಕಾಲುಗಳನ್ನು ಗಟ್ಟಿಯಾಗಿ ಊರಿ ನಿಂತುಕೊಳ್ಳುವುದು ಅತ್ಯಂತ ಶಕ್ತಿಯುತವಾದ ಸ್ಥಾನ ಈ ಚಿತ್ರದಲ್ಲಿ ನಾವು ಏನನ್ನ ನೋಡುತ್ತೇವೆ ಅಂದರೆ ಈತ ಸರಿಯಾದ ಜಾಗವನ್ನು ತನ್ನ ಎರಡೂ ಕಾಲುಗಳ ನಡುವೆ ಬಿಟ್ಟಿದ್ದಾನೆ ಹಾಗು ಅವು ನೆಲದ ಮೇಲೆ ಗಟ್ಟಿಯಾಗಿ ಊರಿವೆ ಇದು ಅತ್ಯಂತ ಸ್ಥಿರ ಹಾಗೂ ಕೇಂದ್ರೀಕೃತ ಸ್ಥಾನ ಹಾಗೂ ಯಾವುದೇ ಒಳ್ಳೆಯ ಸಂವಹನವನ್ನು ಯಾವುದೇ ವೃತ್ತಿಪರ ಸಂದರ್ಭದಲ್ಲಿ ಮಾಡುವುದನ್ನು ತೋರಿಸುತ್ತದೆ ಇದಕ್ಕೆ ಹೋಲಿಸಿದರೆ ಒಂದು ಪಾದವನ್ನು ಮುಂದಕ್ಕೆ ಇಟ್ಟರೆ ನಾವು ಅಲ್ಲಿಂದ ನಡೆದುಕೊಂಡು ಹೋಗುತ್ತೇವೆ ಎನ್ನುವ ಅರ್ಥ ಬರುತ್ತದೆ ಇದನ್ನು ತುಂಬಾ ಹೊತ್ತು ಚಹಾ ಕುಡಿಯುತ್ತ ಕುಳಿತಿದ್ದವರು ಹೋರಾಡಲು ಅನುವಾಗುವಾಗ ಹಾಕುವ ಭಂಗಿ ಇದನ್ನು ಗುಂಪಿನಲ್ಲಿ ಮಾಡಿದರೆ ತುಂಬಾ ಆಕರ್ಷಿತರಾಗಿರುವ ವ್ಯಕ್ತಿಯ ಕಡೆಗೆ ಮಾಡುತ್ತೇವೆ ನಮ್ಮ ವಾಲಿಕೆ ಅವರ ಕಡೆಗೆ ಇದೆ ಎಂಬುದನ್ನು ತೋರಿಸುತ್ತದೆ ಇದನ್ನು ನಾವು ಬೆಂಟ್ ಬ್ಲೇಡ್ ಸ್ತನ್ಸ್ ಎಂದು ಕರೆಯುತ್ತೇವೆ ಹಾಗೂ ಇದು ನಕಾರಾತ್ಮಕ ಮತ್ತು ರಕ್ಷಣಾತ್ಮಕ ಭಂಗಿ ಈ ಭಂಗಿಯಲ್ಲಿ ಸ್ವಲ್ಪ ಮಟ್ಟದ ಬಿಗಿ ಇರುತ್ತದೆ ಇಷ್ಟಾದರೂ ಇವರ ಬಿಗಿತವು ಕೈಗಳ ಮೂಲಕ ತಿಳಿದು ಬರುತ್ತದೆ ಹಾಗು ಮುಖದ ಮೇಲಿನ ಭಾವನೆಗಳ ಮೂಲಕ ಗೊತ್ತಾಗುತ್ತದೆ ಕೈಗಳು ಕಟ್ಟಿದ್ದಾರೆ ಅದರರ್ಥ ಬಿಗಿ ಅತಿ ಜಾಸ್ತಿಯಾಗಿದೆ ಎಂಬರ್ಥ ಹಾಗೆಯೇ ಈ ನಿಶ್ಚಲತೆ ಒಂದು ಮಾದರಿಯ ಬದ್ಧತೆಯ ಸಂಕೇತ ಏಕೆಂದರೆ ಈ ಭಂಗಿಯಲ್ಲಿ ಕುಳಿತ ವ್ಯಕ್ತಿ ಯಾವುದೇ ಮಾತುಕತೆಯಲ್ಲಿ ಹೇಳುವುದಿಲ್ಲ ಹಾಗು ಯಾವುದೇ ಮಾದರಿಯ ವ್ಯವಹಾರದಲ್ಲಿ ಹಿಂದೆ ಸರಿಯುವುದಿಲ್ಲ ಕೆಲವೊಮ್ಮೆ ಇದನ್ನು ಶರಣಾಗತಿಯ ಸಂಕೇತ ಎಂದು ಕರೆಯಲಾಗುವುದು ಇದು ತಾಳ್ಮೆ ಇಲ್ಲದೆ ಇರುವುದನ್ನು ಸೂಚಿಸುತ್ತದೆ ಇದು ಭದ್ರತೆಯನ್ನು ಸಂಕೇತಿಸಿ ಆ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸುತ್ತದೆ ಇದು ಕೆಲವು ರೀತಿಯಲ್ಲಿ ನಕಾರಾತ್ಮಕ ಭಂಗಿಯಾಗಿದ್ದು ಒಂದು ರೀತಿಯ ರಕ್ಷಣಾತ್ಮಕ ಹಾಗು ಭದ್ರತೆಯ ಸಂಕೇತವಾಗಿದೆ ಇದು ಆತುರದ ಭಂಗಿಯೇನಲ್ಲ ವ್ಯಕ್ತಿಯು ತಾಳ್ಮೆಯಿಂದ ಕೂಡಿದ್ದರೆ ಆ ವ್ಯಕ್ತಿಯಿಂದ ನಕಾರಾತ್ಮಕತ್ರ್ಯನ್ನು ತೆಗೆದುಹಾಕಬಹುದು ಅದು ಮಾತುಕತೆಯಿಂದ ಮಾತ್ರ ಸಾಧ್ಯ ಇದಕ್ಕೆ ಹೋಲಿಸಿದರೆ ಒಂದು ಪಾದವನ್ನು ಮುಂದಕ್ಕೆ ಇಟ್ಟರೆ ನಾವು ಅಲ್ಲಿಂದ ನಡೆದುಕೊಂಡು ಹೋಗುತ್ತೇವೆ ಎನ್ನುವ ಅರ್ಥ ಬರುತ್ತದೆ ಇದನ್ನು ತುಂಬಾ ಹೊತ್ತು ಚಹಾ ಕುಡಿಯುತ್ತ ಕುಳಿತಿದ್ದವರು ಹೋರಾಡಲು ಅನುವಾಗುವಾಗ ಹಾಕುವ ಭಂಗಿ ಇದನ್ನು ಗುಂಪಿನಲ್ಲಿ ಮಾಡಿದರೆ ತುಂಬಾ ಆಕರ್ಷಿತರಾಗಿರುವ ವ್ಯಕ್ತಿಯ ಕಡೆಗೆ ಮಾಡುತ್ತೇವೆ ನಮ್ಮ ವಾಲಿಕೆ ಅವರ ಕಡೆಗೆ ಇದೆ ಎಂಬುದನ್ನು ತೋರಿಸುತ್ತದೆ ಇದನ್ನು ನಾವು ಬೆಂಟ್ ಬ್ಲೇಡ್ ಸ್ತನ್ಸ್ ಎಂದು ಕರೆಯುತ್ತೇವೆ ಹಾಗೂ ಇದು ನಕಾರಾತ್ಮಕ ಮತ್ತು ರಕ್ಷಣಾತ್ಮಕ ಭಂಗಿ ಕೆಲವೊಮ್ಮೆ ನಮಗೆ ಫೈಡ್ಗೇಟಿಂಗ್ ಫೀಟ್ ಎಂಬ ಭಂಗಿಯು ತಿಳಿಯುತ್ತದೆ ಇದು ಅರಮಾದಾಯಕತೆಯ ವಿರುದ್ಧ ಇರುವ ಭಂಗಿ ಹಾಗೂ ಇದು ಆತುರದ ನಡವಳಿಕೆಯನ್ನು ಹಾಗೂ ಯಾವುದೇ ಒಂದು ಭಂಗಿಯಿಂದ ಹೊರಬರಲು ಪ್ರಯತ್ನಿಸುವ ಹಾಗೆ ಕಾಣಿಸುತ್ತದೆ ಇಂತಹವರು ನಿಂತಾಗಾ ತಮ್ಮ ಪಾದವನ್ನು ಕುಣಿಸಲು ಇಚ್ಚಿಸುತ್ತಾರೆ ಒಬ್ಬ ವ್ಯಕ್ತಿ ನಿಂತಾಗ ಕಾಲನ್ನು ಕುಣಿಸುತ್ತಿದ್ದರೆ ಅದು ತಾಳ್ಮೆ ಇಲ್ಲದಿರುವ ಸಂಕೇತ ಕುಳಿತಾಗನಿಂತಾಗ ಈ ನಡವಳಿಕೆ ತಾಳ್ಮೆಯ ಬಗ್ಗೆ ಹೇಳುವುದಲ್ಲದೆ ಮಾತನಾಡುವ ವಿಷಯದ ಬಗ್ಗೆ ವ್ಯಕ್ತಿಗೆ ಇರುವ ಅತೃಪ್ತಿಯನ್ನು ಸೂಚಿಸುತ್ತದೆ ಕೆಲವೊಮ್ಮೆ ಇದೆ ರೀತಿ ಕಾಲನ್ನು ಆಡಿಸುತ್ತಿದ್ದರೆ ಆಡು ಆಡುವ ಮಾತಿಗೆ ವ್ಯಂಗ್ಯವಾಗಿ ಉತ್ತರ ನೀಡುವ ಅಥವಾ ತಾನು ಮಾತನಾಡಲು ಅವಕಾಶಕ್ಕಾಗಿ ಕಾಯುತಿರುವುದನ್ನು ಸೂಚಿಸುತ್ತದೆ ವೃತ್ತಿಪರ ಸನ್ನಿವೇಶಗಳಲ್ಲಿ ಫೈಡ್ಗೇಟಿಂಗ್ ಫೀಟ್ ಭಂಗಿಯ ಕೆಲವು ಬದಲಾವಣೆಯೊಂದಿಗೆ ಇರುವ ಭಂಗಿಯೇ ತೀಟರಿಂಗ್ ಫೀಟ್ ಅಷ್ಟೇನೂ ಸಮತೋಲನವಲ್ಲದ ರೀತಿಯಲ್ಲಿ ಪಾದಗಳನ್ನು ಹಿಂದೆ ಮುಂದೆ ಆಡಿಸುವುದು ಈ ಭಂಗಿ ಒಬ್ಬ ವ್ಯಕ್ತಿಯು ಅನೇಕ ರೀತಿಯ ಸಮಸ್ಯೆಗಳು ಹಾಗು ಕಿರಿಕಿರಿ ಆಗುತ್ತಿದೆ ಎಂದು ಭಾವಿಸಬಹುದು ಹಾಗೂ ಅನೇಕ ರೀತಿಯ ನಕಾರಾತ್ಮಕ ಭಾವನೆಗಳ ಗುಚ್ಚದಂತೆ ಇರುವುದು ಈ ಭಂಗಿ ಒಬ್ಬ ವ್ಯಕ್ತಿಯು ಮಾತನಾಡುತ್ತಿರುವ ವಿಷಯದಿಂದ ದೂರ ಸರಿಯುವ ಆಸಕ್ತಿ ಇರಬಹುದು ಅಥವಾ ಮಾತನಾಡುತ್ತಿರುವ ವ್ಯಕ್ತಿಯು ಹೆಚ್ಚಾಗಿ ಆಕರ್ಷಣೆಯಿಂದ ಕೂಡಿಲ್ಲ ಎಂದು ಹೇಳಬಹುದು ಮಾತನಾಡುತ್ತಿರುವವರು ಆತುರತೆಯಿಂದ ಕೂಡಿದರೆ ಅವರ ಪಾದಗಳು ತೀಟರಿಂಗ್ ಮಾಡುತ್ತಿವೆ ಎಂಬರ್ಥ ಬರುತ್ತದೆ ಇದರಿಂದ ಸಂದರ್ಭದಲ್ಲಿ ಇರುವ ಅಸ್ಥಿರತೆಯನ್ನು ನೋಡಿ ಪರಿಹರಿಸಬೇಕು ಸ್ಟೋಮ್ಪಿಂಗ್ ರೀತಿಯಲ್ಲಿ ಪಾದಗಳನ್ನು ಹಿಡಿಯುವುದು ನಮ್ಮ ಹಿಂಸೆ ಕೋಪ ಹಾಗು ದೊಡ್ಡವರಲ್ಲಿ ಇರುವ ಬಾಲಿಶ ಗುಣವನ್ನು ತೋರಿಸುತ್ತದೆ ಇದು ಅತಿ ಕೋಪದ ಲಕ್ಷಣ ಹಾಗೂ ಸಾಧ್ಯವಾದಷ್ಟು ಇದನ್ನು ಮಾಡಬಾರದು ನಾವು ಈಗ ೪೫ ಡಿಗ್ರಿ ಓಪನ್ ಪೊಸಿಷನ್ ಬಗ್ಗೆ ಮಾತಾಡೋಣ ಇದರಲ್ಲಿ ಮೂರು ವ್ಯಕ್ತಿಗಳನ್ನು ನೋಡಬಹುದು ಇಬ್ಬರು ವ್ಯಕ್ತಿಗಳು ಮಾತಿನಲ್ಲಿ ಮುಳುಗಿದ್ದರೆ ಮೂರನೆಯ ವ್ಯಕ್ತಿಗಳು ಮಾತಿನಲ್ಲಿ ಭಾಗವಹಿಸುವ ಉತ್ಸುಕತೆ ಇದ್ದರೆ ಆವಾಗ ಈ ಇಬ್ಬರು ವ್ಯಕ್ತಿಗಳು ಮೂರನೆಯವರನ್ನು ಆಹ್ವಾನಿಸುವಾ ಹಾಗೆ ನಡವಳಿಕೆಯನ್ನು ರೂಡಿಸಿಕೊಳ್ಳಬೇಕು ಇಬ್ಬರೂ ವ್ಯಕ್ತಿಗಳು ಮಾತನಾಡುತ್ತ ಮುಕ್ತವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಆಹ್ವಾನ ಮಾಡದಿದ್ದರೆ ಅವರ ಕಾಲುಗಳು ತೆರೆಯುವುದಿಲ್ಲ ಇದರಿಂದ ಆ ವ್ಯಕ್ತಿಗೆ ತಾನು ಹೊರಗಿನವನು ಎಂದು ಅನ್ನಿಸಬಹುದು ಕ್ಲೋಸ್ಡ್ ಹಾಗು ಓಪನ್ ಬಾಡಿ ಪೊಸಿಷನ್ ಮುಕ್ತವಾಗಿ ಸಂವಹನ ಮಾಡಲು ಇರುವ ಆಸೆಯನ್ನು ತಿಳಿಸುತ್ತದೆ ಗುಂಪಿನಲ್ಲಿ ನಾವು ಹೆಚ್ಚು ಆರಾಮದಾಯಕವಾಗಿ ಇದ್ದರೇ ಬೇರೆಯವರ ಬಗ್ಗೆ ಸುಲಭವಾಗಿ ತಿಳಿಯುತ್ತದೆ ರಕ್ಷಣಾತ್ಮಕ ಅಭ್ಯಾಸಗಳಿಗಿಂತ ನಾವು ಈ ಚಿತ್ರದಲ್ಲಿ ಹೇಳಿರುವಂತೆ ಕೈಗಳನ್ನು ಕಟ್ಟಿಕೊಂಡು ಕಾಲುಗಳನ್ನು ತೋರಿಸಿ ತುಂಬಾ ಆರಾಮವಾದ ಓಪನ್ ಪೊಸಿಷನ್ ಕಡೆಗೆ ಹೋಗಬಹುದು ನೀವು ದೇಹದ ಸಂಜ್ಞೆಗಳ ಬಗ್ಗೆ ಯೋಚಿಸುವುದಾದರೆ ಈ ಚಿತ್ರದಲ್ಲಿ ನೋಡಿರುವಂತೆ ಒಂದು ಮಟ್ಟದ ಅಭದ್ರತೆ ಇಬ್ಬರ ಬಗ್ಗೆಯೂ ಕಾಡುತ್ತದೆ ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಎರಡನೆಯ ಚಿತ್ರವೂ ಮುಕ್ತವಾಗಿದ್ದು ಎಲ್ಲರನ್ನು ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಸಂಜ್ಞೆಗಳಂತೆ ಕಾಣುತ್ತದೆ ಕಾಲು ಮತ್ತು ಪಾದಗಳ ಚಲನವಲನಗಳು ಯಾವುದೊ ನೆಟ್ವರ್ಕಿಂಗ್ ಸಮಾವೇಶದ ಭಾಗವಾಗಿ ಮಾಡಲಾಗಿದೆ ಕಾಲುಗಳು ಮತ್ತು ಪಾದಗಳ ಸ್ಥಾನಿಕರಣವು ಅವರ ಮಾನಸಿಕ ಸ್ಥಿತಿಯ ದ್ಯೋತಕವಾಗಿದೆ ತಾವು ಇನ್ನೊಬ್ಬರೊಂದಿಗೆ ಮಾತನಾಡುವ ಮುನ್ನ ಈ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ನೀವು ಯಾವುದಾದರೊ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಮಂಡಿಯ ಕೆಳಗೆ ಗಮನಿಸಬೇಕು ಇದು ಕೆಲವರಿಗೆ ಗೊತ್ತಿರುವ ಸತ್ಯ ಏನೆಂದರೆ ಪಾದಗಳು ನಮ್ಮ ದೇಹದ ಅತಿ ಹೆಚ್ಚು ಆಕರ್ಷಣೆಗೆ ಒಳಗಾಗಿರುವ ಭಾಗಗಳು ನಮ್ಮ ಪಾದಗಳು ಹಾಗೂ ಕಾಲುಗಳು ಹೇಗೆ ಸಂವಹನ ಮಾಡುತ್ತವೆ ಎಂಬುದನ್ನು ಗಮನಿಸೋಣ ಮುಂಡದ ಮೇಲೆ ಈ ವ್ಯಕ್ತಿಯು ಸ್ವಲ್ಪ ಎಂಗೇಜ್ ಆಗಿರುವ ರೀತಿಯಲ್ಲಿ ಕಾಣುತ್ತಾರೆ ಆದರೆ ಆತ ತನ್ನ ಕಾಲುಗಳು ಇರುವ ದಿಕ್ಕಿನಲ್ಲಿ ಹೋಗಲು ಇಷ್ಟ ಪಡುತ್ತಿರುತ್ತಾನೆ ನೆಟ್ವರ್ಕಿಂಗ್ ಇವೆಂಟ್ ಅಲ್ಲಿ ಇರುವ ಈ ವ್ಯಕ್ತಿಗಳನ್ನು ಗಮನಿಸೋಣ ಇವರಿಗೆ ಇದರ ಬದಲು ಬೇರೆಯಲ್ಲೋ ಇರಲು ಆಸಕ್ತಿ ಇದೆ ಎಂದು ಅನ್ನಿಸುವುದಿಲ್ಲವೇ ನಿಮಗೆ ಸರಿಯಾದ ಮಾಹಿತಿ ಸಿಕ್ಕಿದೆ ಅವರ ಒಂದು ಪಾದ ಬಾಗಿಲ ಕಡೆಗೆ ತೋರುತ್ತಿದೆ ಇಲ್ಲಿ ಸರಿಯಾಗಿ ಅಂಶ ಅಂದರೆ ಇಬ್ಬರೂ ವ್ಯಕ್ತಿಗಳು ಇಷ್ಟ ಪಡುತ್ತಿದ್ದಾರೆ ಏಕೆಂದರೆ ಅವರ ಕಾಲುಗಳು ಹಾಗೂ ಪಾದಗಳು ತಮ್ಮೆಡೆಗೆ ತೋರಿಕೊಳ್ಳುತ್ತಿವೆ ನಿಂತ ಭಂಗಿಯಲ್ಲೂ ಕೂಡ ಇದು ಸಾಧ್ಯ ಈ ಇಬ್ಬರೂ ಮಾತನಾಡುವಂತೆ ಯಾರಾದರೋ ಮಾತನಾಡುತ್ತಿದ್ದಾರೆ ಅವರಿಗೆ ಭಂಗ ತರಬಾರದು ಎಂಬುದನ್ನು ಅರಿತಿರಬೇಕು ಹಾಗೆ ಮಾಡಿದರೆ ಅದರರ್ಥ ನಾವು ಅವಮಾನಕ್ಕೆ ಒಳಲಂಗಾಗ್ಬೇಕು ಎಂದೆನಿಸುತ್ತದೆ ಆದರೆ ನಾವು ಬೇಜಾರಾಗಿ ಇರಬಾರದು ನಾವು ಈ ಕೂಟವನ್ನು ಸೇರಬೇಕೆಂದರೆ ಎರಡು ವಿಷಯಗಳನ್ನು ಅರಿತಿರಬೇಕು ಮಾತನಾಡುವ ವ್ಯಕ್ತಿಗಳು ನಿಮ್ಮನ್ನ ಒಳಗೊಳ್ಳಲು ಇಚ್ಛೆ ಪಡುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು ನೀವು ಅವರ ಕಾಲುಗಳು ಹಾಗು ಪಾದಗಳನ್ನು ಗಮನಿಸಬೇಕು ಎರಡನೆಯ ರೀತಿಯಲ್ಲಿ ನಾವು ಇಬ್ಬರು ವ್ಯಕ್ತಿಗಳ ಮಾತುಕತೆಯಲ್ಲಿ ತೊಡಗಬೇಕಾ್ದಾರೆ ಅದನ್ನು ಕಾಪಿಕ್ಯಾಟ್ ಮಾಡುವುದು ಜನರು ತಮಗೆ ಇಷ್ಟಪಡುವವರ ಜೊತೆ ಮಾತನಾಡಬೇಕಾದರೆ ಇನ್ನೊಬ್ಬ ವ್ಯಕ್ತಿಯ ದೇಹ ಭಾಷೆಯನ್ನು ನಾವು ಅನುಕರಿಸುತ್ತೇವೆ ಇದು ನಾವು ಎಲ್ಲರೂ ಕೂಡ ಒಂದೇ ಮನಸ್ಥಿತಿಯ ವ್ಯಕ್ತಿಗಳು ಹಾಗೂ ಮಾತನಾಡಲು ಒಳ್ಳೆಯ ವೇದಿಕೆ ಎಂಬುದು ಆಗಲೇ ನಡೆಯುತ್ತಿರುವ ಮಾತುಕತೆಯಲ್ಲಿ ತೊಡಗಬೇಕಾದರೆ ಆಗಲೇ ಮಾತನಾಡುತ್ತಿರುವವರ ಮಾತುಕತೆಯಲ್ಲಿ ನಾವು ಅವರ ಹಾವಭಾವವನ್ನು ಅನುಕರಿಸಬೇಕು ಇದರಿಂದ ನಮಗೆ ಮಾತುಕತೆಯಲ್ಲಿ ಒಳಗೆ ಹೋಗಲು ಸಹಾಯವಾಗುತ್ತದೆ ಈಗ ನಿಮಗೆ ಎಲ್ಲವೂ ತಿಳಿದಿದೆ ಆದುದರಿಂದ ಒಳ್ಳೆಯ ಹೆಜ್ಜೆಯನ್ನು ಹಿಡಬಹುದು ನಾವು ಮಂಡಿಯ ರೀತಿಯನ್ನು ನೋಡುತ್ತಾ ನಮ್ಮ ನಡವಾಳಿಗಳನ್ನು ನೋಡಬಹುದು ಮಂಡಿಯ ಎ ಮತ್ತು ಬಿ ಪೊಸಿಷನ್ಸ್ಗಳು ೪ ನೇ ಸಂಖ್ಯೆಯ ಭಂಗಿಯನ್ನು ನೆನಪು ತರಿಸುತ್ತದೆ ಇದರಲ್ಲಿ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ದಿಕ್ಕರಿಸುವುದು ಕಾಣುತ್ತದೆ ನಮ್ಮ ಮಂಡಿಯ ಭಾಗಗಳು ಇನ್ನೊಬ್ಬರ ವ್ಯಕ್ತಿಯ ಕಡೆಗೆ ಚಿತ್ರ ಎ ಅಲ್ಲಿ ಇರುವಂತೆ ಇದ್ದಾರೆ ಅದೇ ವಾಕ್ಯದಲ್ಲಿ ಹೇಳಲಾಗದ ತಿರಸ್ಕಾರದ ಬಗ್ಗೆ ಹೇಳುತ್ತದೆ ಬಿ ಚಿತ್ರದಲ್ಲಿ ಕಾಣುವಂತೆ ನಮ್ಮ ಪಾದಗಳು ಇನ್ನೊಬ್ಬ ವ್ಯಕ್ತಿಯ ಕಡೆಗೆ ತೋರುತ್ತಿದೆ ಕೆಲವು ಸಂಸ್ಕೃತಿಗಳಲ್ಲಿ ಇದು ಅತ್ಯಂತ ಕೆಟ್ಟ ಚಹರೆ ಇದು ತಿರಸ್ಕಾರದ ಭಂಗಿ ಹಾಗು ಅತ್ಯಂತ ನಕಾರಾತ್ಮಕ ಭಂಗಿ ಮಾತುಕತೆಯ ವೇಗವನ್ನು ಇದ್ದಕ್ಕೆ ಇದ್ದ ಹಾಗೆ ನಿಲ್ಲಿಸುತ್ತದೆ ಹಾಗು ಯಾವುದೇ ಮಾತುಕತೆಗೆ ಇದು ವ್ಯತಿರಿಕ್ತವಾದ ಸಮಸ್ಯೆ ನಮ್ಮ ಕಾಲುಗಳ ಪೊಸಿಷನ್ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಭಾವನೆಗಳನ್ನು ತಿಳಿಸಿಕೊಡುತ್ತದೆ ನಮ್ಮ ಪಾದದ ಬೆರಳುಗಳು ಮೇಲ್ಮುಖವಾಗಿ ಈದರೆ ನಾವು ತುಂಬಾ ಒಳ್ಳೆಯ ಮನಸಿನ್ನಲ್ಲಿ ಹಾಗು ಯಾವಾಗಲೂ ಒಳ್ಳೆಯದನ್ನೇ ಕೇಳುವ ಮನಸ್ಥಿತಿಯಲ್ಲಿ ಇದ್ದೇವೆ ಎಂಬರ್ಥ ಬರುತ್ತದೆ ಉದಾಹರಣೆಗೆ ಒಂದು ದಿನದ ಪಿಕ್ನಿಕ್ ಅನ್ನು ಘೋಷಿಸಿದರೆ ತುಂಬಾ ಉತ್ಸಾಹದ ವಿದ್ಯಾರ್ಥಿಗಳು ತಮ್ಮ ಬೆರಳುಗಳನ್ನು ಮೇಲಕ್ಕೆ ಎತ್ತುತ್ತಾರೆ ಫೋನ್ ನಲ್ಲಿ ಮಾತನಾಡುವ ವ್ಯಕ್ತಿ ತನ್ನ ಹೆಬ್ಬೇರುಳುಗಳನ್ನು ಎತ್ತುತ್ತಿದ್ದಾರೆ ಅದರರ್ಥ ಆತನಿಗೆ ಯಾವುದೊ ಖುಷಿ ಸುದ್ದಿ ದೊರಕಿದೆಯಿಂದು ಅರ್ಥ ಇದಕ್ಕೆ ವಿರುದ್ಧವಾಗಿ ಪಿಜನ್ ಟೋಸ್ ತೋರಿಸುತ್ತದೆ ಇದು ನಮ್ಮ ಜೊತೆ ಇರುವ ನಮಗಿಂತ ಮೇಲಿರುವ ಯಾರಾದರೂ ನಮ್ಮನ್ನು ಆಳಲಿ ಎಂದು ಅನ್ನಿಸುತ್ತಿರುತ್ತದೆ ಪಿಜನ್ ಟೋಸ್ ನಮ್ಮ ದೇಹವನ್ನು ಚಿಕ್ಕದ್ದಾಗಿ ಇರುವಂತೆ ಮಾಡುತ್ತದೆ ಹಾಗು ಯಾರಿಗೂ ಹೆದರಿಕೆ ಆಗದಂತೆ ಮಾಡುತ್ತದೆ ನಮ್ಮ ಶರಣಾಗತವನ್ನು ಹಾಗು ಇನ್ನೊಬ್ಬರಿಂದ ಆಲಿಸಿಕೊಳ್ಳುವ ಗುಣವನ್ನು ತೋರಿಸುತ್ತದೆ ಇದನ್ನು ಅನೇಕ ಚಲನ ಚಿತ್ರಗಳಲ್ಲಿ ಸ್ಟಾಕ್ ಅಭಿವ್ಯಸ್ವತಿಯಾಗಿ ಬಳಸುತ್ತಾರೆ ನಾವು ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ಕುಳಿತಾಗ ಪಾದಗಳ ಪೊಸಿಷನ್ಸ್ ತುಂಬಾ ಭಾವನೆಗಳನ್ನು ತೋರ್ಪಡಿಸುತ್ತದೆ ಉದಾಹರಣೆಗೆ ನಾನು ನಿಮ್ಮ ಪಕ್ಕ ಕುಳಿತಿದ್ದೆ ಹಾಗು ಬೆರಳುಗಳು ನಿಮ್ಮ ಕಡೆಗೆ ಮುಖ ಮಾಡಿದ್ದೆ ಎಂದು ಕೊಳ್ಳಿ ಅದರರ್ಥ ನನಗೆ ನಿಮ್ಮ ಬಳಿ ಮಾತನಾಡಲು ಅತೀವ ಆಸಕ್ತಿ ಇದೆ ಎಂದು ನಾನು ನನ್ನ ಕಾಲನ್ನು ಕ್ರಾಸ್ ಮಾಡಿ ಇಟ್ಟುಕೊಂಡರೆ ಹಾಗು ನನ್ನ ಹೆಬ್ಬೆರಳು ಮೇಲ್ಮುಖವಾಗಿ ಇದ್ದಾರೆ ನಮಗೆ ಆಸಕ್ತಿ ಇಲ್ಲ ಅಂದರ್ಥ ಪಾದಗಳು ಹಾಗು ಕಾಲುಗಳು ಚಾಚಿಕೊಂಡರೆ ಅಂತಹವರಿಗೆ ತಾವು ಭದ್ರತೆಯಿಂದ ಇದ್ದೇವೆ ಬರುತ್ತದೆ ಕಾಲುಗಳ ಕ್ರಾಸ್ ಬಿಟ್ಟುಕೊಂಡಾಗ ಅಥವಾ ಕುರ್ಚಿಯ ಸುತ್ತ ಸುತ್ತಿದಾಗ ಅದರರ್ಥ ಆ ವ್ಯಕ್ತಿಯು ತುಂಬಾ ಅಭದ್ರತೆಯಿಂದ ಇದ್ದಾನೆ ಎಂಬರ್ಥ ಬರುತ್ತದೆ ಪಾದಗಳನ್ನು ತಾಳ ಅಥವಾ ಕುಣಿಸುವುದು ಅಥವಾ ವೃತ್ತಿ ಪರ ಪೋಕರ್ ಆಟಗಾರರು ಕುಣಿಯುವಂತೆ ಮಾಡುವುದು ಪೋಕರ್ ಆಟದಲ್ಲಿ ಆತ್ಮವಿಶ್ವಾಸದಲ್ಲಿ ಇನ್ನೊಬ್ಬನಿಗೆ ಬಹು ಶಕ್ತಿಯುತ ಮಾಡಿದ ಹಾಗೆ ಆಗುತ್ತದೆ ವ್ಯವಹಾರಗಳಲ್ಲಿ ಇದೆ ರೀತಿಯ ಸಂಜ್ಞೆಗಳು ಇರುತ್ತವೆ ನೀವು ಯಾರಾದರೂ ಕಾಲುಗಳು ಕುಣಿಯುವಂತೆ ನೋಡಿದರೆ ಇದರೊಂದಿಗೆ ಅವರ ಭುಜಗಳು ಕುಣಿಯುವಂತೆ ನೋಡಿಕೊಂಡರೆ ಅದರ ಅರ್ಥ ಅವರು ಚಔಕಸಿ ಮಾಡಲು ತಯಾರಾಗಿದ್ದಾರೆ ಎಂಬುದು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ ಇಲ್ಲಿ ಕೊಟ್ಟಿರುವ ಲಿಂಕ್ ಬಳಸಿ ನೋಡಿ ಇದನ್ನು ಚರ್ಚೆಯಲ್ಲಿ ಬಳಸುವುದಿಲ್ಲ ಆದರೆ ಇದನ್ನು ಎಲ್ಲರೊ ಗಮನಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ ನಾನು ಇಲ್ಲಿಗೆ ಎಲ್ಲ ರೀತಿಯ ವೃತ್ತಿಪರ ಸನ್ನಿವೇಶಗಳಲ್ಲಿ ಕಾಲು ಪಾದಗಳು ಹಾಗು ಇನ್ನಿತರ ಚರ್ಚೆಯನ್ನು ಮುಗಿಸುತ್ತೇನೆ ನನ್ನ ಮುಂದಿನ ಘಟಕದಲ್ಲಿ ಪ್ಯಾರಾಲ್ಯಾಂಗ್ವೇಜ್ ಅನ್ನು ಚರ್ಚಿಸುತ್ತೇನೆ